ವಾರ 8 ಕ್ಕೆ ಸ್ವಾಗತ ಇದು ಎಂಬಡೆಡ್ ಸಿಸ್ಟಮ್ ಡಿಸೈನ್ ವಿಥ್ ಆರ್ಮ್ ಕೋರ್ಸ್ ನ ಕೊನೆಯ ವಾರವಾಗಿದೆ ಈ ವಾರದಲ್ಲಿ ನಾವು ಆಕ್ಸೆಲೆರೋಮೀಟರ್ ನ ಬಗ್ಗೆ ಮಾತನಾಡಲಿದ್ದೇವೆ ಹಾಗು ಈ ಡಿವೈಸ್ ನೊಂದಿಗೆ ಕೆಲವು ಎಕ್ಸ್ಪರಿಮೆಂಟ್ ಗಳನ್ನು ನಾವು ಮಾಡಬಹುದು ಸೋ ಮೊದಲ ಪಾಠದಲ್ಲಿ ನಾನು ಆಕ್ಸೆಲೆರೋಮೀಟರ್ ನ ಬಗ್ಗೆ ಇದು ಏನು ಹಾಗು ಇದರ ಕೆಲಸ ಮಾಡುವ ಪ್ರಿನ್ಸಿಪಲ್ ಏನು ಎಂಬುದನ್ನು ಮಾತನಾಡಲಿದ್ದೇನೆ ನಂತರ ಮುಂದಿನ ಎರಡು ಪಾಠಗಳಲ್ಲಿ ನಾನು ಮೊದಲಿಗೆ ನಾವು ಒಂದು ಆಕ್ಸೆಲೆರೋಮೀಟರ್ ಅನ್ನು ಹೇಗೆ STM ಬೋರ್ಡ್ ನೊಂದಿಗೆ ಇಂಟರ್ಫೇಸ್ ಮಾಡಬಹುದು ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ ಹಾಗು ನಾವು ಡೇಟಾವನ್ನು ಹೇಗೆ ಪಡೆಯಬಹುದು ಇದು ನಾನು ತೋರಿಸುವ ಮೊದಲನೇ ವಿಷಯವಾಗಿದೆ ಹಾಗು ನಂತರ ನಾನು ನಿಮಗೆ ಕೆಲವು ಎಕ್ಸ್ಪರಿಮೆಂಟ್ ಅನ್ನು ತೋರಿಸುತ್ತೇನೆ ಅದರಲ್ಲಿ ನಾವು ಡಿವೈಸ್ ನ ಓರಿಯೆಂಟೇಷನ್ ಅನ್ನು ಕಂಡುಹಿಡಿಯಲಿದ್ದೇವೆ ಡಿವೈಸ್ ಸಮತಲದಲ್ಲಿ ಇದೆಯೇ ಅಥವಾ ಲಂಬವಾಗಿ ಮೇಲ್ಮುಖವಾಗಿದೆಯೋ ಅಥವಾ ಲಂಬವಾಗಿ ಕೆಳಮುಖವಾಗಿದೆಯೋ ಇನ್ನಿತರೆ ಸೋ ಇವೆಲ್ಲ ಕೆಲವು ವಿಷಯಗಳನ್ನು ಆಕ್ಸೆಲೆರೋಮೀಟರ್ ನ ಮುಖಾಂತರ ನೋಡಲಿದ್ದೇವೆ ಹಾಗು ಅದರಲ್ಲಿ ಇನ್ನೊಂದು ವಸ್ತುವನ್ನು ನಾವು ಈ ವಾರದಲ್ಲಿ ಒಂದು ಗ್ಯಾಸ್ ಸೆನ್ಸರ್ ನೊಂದಿಗಿನ ಪ್ರಯೋಗದಲ್ಲಿ ನೋಡಲಿದ್ದೇವೆ O ನಾನು ಈಗ ಆಕ್ಸೆಲೆರೋಮೀಟರ್ ನ ಬಗ್ಗೆ ಮಾತನಾಡುತ್ತೇನೆ ಈ ಪಾಠದಲ್ಲಿ ನಾನು ಆಕ್ಸೆಲೆರೋಮೀಟರ್ ನ ಪ್ರಿನ್ಸಿಪಲ್ ಆಫ್ ಆಪರೇಷನ್ ನ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇನೆ ಹಾಗು ನಾನು ಡಿಸ್ಕಸ್ ಮಾಡುವ ಆಕ್ಸೆಲೆರೋಮೀಟರ್ ವು ADXL335 ಆಗಿದೆ ಸೋ ಆಕ್ಸೆಲೆರೋಮೀಟರ್ ಎಂದರೇನು ಇದೊಂದು ಡೈನಾಮಿಕ್ ಸೆನ್ಸರ್ ಆಗಿದೆ ಇದು ವೇಗೋತ್ಕರ್ಷ ಅನ್ನು ಒಂದು ಎರಡು ಅಥವಾ ಮೂರು ಆರ್ಥೋಗೋನಲ್ ಆಕ್ಸಿಸ್ ಗಳಾದ XY ಹಾಗು Z ನಲ್ಲಿ ಮೆಝರ್ ಮಾಡುತ್ತದೆ ಹಾಗು ಹೆಚ್ಚಿನ ಆಕ್ಸೆಲೆರೋಮೀಟರ್ ಗಳನ್ನು ಮೈಕ್ರೊ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸೆನ್ಸರ್ ಗಳ ಆಧಾರದ ಮೇಲೆ ಮಾಡಲಾಗಿದೆ ಹಾಗು ಇದು ಒಂದು ಕಡಿಮೆ ರಾಶಿಯ ಐಸಿಯ ಸಿಲಿಕಾನ್ ಮೇಲ್ಮೈ ನ ಮೇಲೆ ಎಚ್ ಮಾಡಿರುವ ವಸ್ತುವಿನ ಸ್ಥಾನಪಲ್ಲಟದ ಆಧಾರದ ಮೇಲೆ ಆಗಿದೆ ಹಾಗು ಇದನ್ನು ಸಣ್ಣ ಭೀಮ್ ಗಳ ಮೂಲಕ ಸಸ್ಪೆಂಡ್ ಮಾಡಲಾಗಿದೆ ನಾವು ಇದರ ಬಗ್ಗೆ ಹೆಚ್ಚುವರಿ ವಿಷಯಗಳನ್ನು ನಾವು ವರ್ಕಿಂಗ್ ಪ್ರಿನ್ಸಿಪಲ್ ಅನ್ನು ಡಿಸ್ಕಸ್ ಮಾಡುವ ಸಮಯದಲ್ಲಿ ನೋಡೋಣ ಸೋ ಒಂದು ಆಕ್ಸೆಲರೇಷನ್ ಅನ್ನು ಅಪ್ಲೈ ಮಾಡಿದಾಗ ಒಂದು ಫೋರ್ಸ್ ವು ಡೆವಲಪ್ ಆಗುತ್ತದೆ ನಮಗೆ ತಿಳಿದಿದೆ P m x f ರಾಶಿಯ ಸ್ಥಾನಪಲ್ಲಟದ ಅಳತೆಯನ್ನು ಕೆಪಾಸಿಟಿವ್ ಸೆನ್ಸಿಂಗ್ ಅಥವಾ ಪೀಝೊ ಎಲೆಕ್ಟ್ರಿಕ್ ಎಫೆಕ್ಟ್ ಸೆನ್ಸಿಂಗ್ ಅನ್ನು ಉಪಯೋಗಿಸಿ ಮಾಡಬಹುದು ಬೇಸಿಕ್ ಆಗಿ ಏನು ನಡೆಯುತ್ತದೆ ಯಾವುದಾದರೂ ಕೆಪಾಸಿಟೆನ್ಸ್ ನಲ್ಲಿ ಬದಲಾವಣೆ ಕಂಡುಬರುತ್ತದೆಯೋ ಅಥವಾ ವೋಲ್ಟೇಜ್ ನ ಉಧ್ಬವ ಆಗುತ್ತದೆಯೋ ಅದರ ಮೂಲಕ ಇದನ್ನು ಅಳತೆ ಮಾಡಲಾಗುತ್ತದೆ ಆಕ್ಸೆಲೆರೋಮೀಟರ್ ನ ಬೇಸಿಕ್ ಸ್ಟ್ರಕ್ಚರ್ ವು ಒಂದು ಫಿಕ್ಸ್ಡ್ ಪ್ಲೇಟ್ ಹಾಗು ಒಂದು ಮೂವಿಂಗ್ ಪ್ಲೇಟ್ ಹಾಗು ಆಕ್ಸೆಲರೇಷನ್ ವು ಚಲಿಸುವ ರಾಶಿಯನ್ನು ಡಿಫ್ಲೆಕ್ಟ್ ಮಾಡುತ್ತದೆ ಹಾಗು ಡಿಫರೆನ್ಷಿಯಲ್ ಕೆಪಾಸಿಟರ್ ಅನ್ನು ಅಸಮತೋಲನ ವಾಗಿಸುತ್ತದೆ ಇದು ಸೆನ್ಸರ್ ನ ಔಟ್ಪುಟ್ ಅನ್ನು ವೋಲ್ಟೇಜ್ ಪರಿವರ್ತನೆ ಮಾಡುತ್ತದೆ ಇದು ಆಕ್ಸೆಲರೇಷನ್ ಗೆ ನೇರಾನುಪಾತದಲ್ಲಿ ಇರುತ್ತದೆ ಇದರ ಅರ್ಥ ಬೇಸಿಕ್ ಆಗಿ ಅಲ್ಲಿ ಚಲಿಸುವ ರಾಶಿ ಇದೆ ಯಾವಾಗ ಕೆಲವು ಆಕ್ಸೆಲರೇಷನ್ ಅನ್ನು ಮಾಡುತ್ತೇವೆಯೋ ಇದು ಚಲಿಸುವ ರಾಶಿಯನ್ನು ಡಿಫ್ಲೆಕ್ಟ್ ಮಾಡುತ್ತದೆ ಹಾಗು ಡಿಫರೆನ್ಷಿಯಲ್ ಕೆಪಾಸಿಟರ್ ಅನ್ನು ಅಸಮತೋಲಿತ ಮಾಡುತ್ತದೆ ಸೋ ಆಗ ರಾಶಿಯಲ್ಲಿ ಅಸಮತೋಲನ ಉಂಟಾಗುತ್ತದೆ ಆಕ್ಸೆಲರೇಷನ್ ಅನ್ನು xy ಹಾಗು z ನ ಡೈರೆಕ್ಷನ್ ನಲ್ಲಿ ಅಳತೆ ಮಾಡುವ ಮೂಲಕ ಇನ್ಕ್ಲಿನೇಷನ್ ಅಥವಾ ಟಿಲ್ಟ್ ಅನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾಗುತ್ತದೆ ಎಷ್ಟು ಟಿಲ್ಟ್ ಆಗಿದೆ ಎಂಬುದನ್ನು ಅಕ್ಯುರೇಟ್ ಆಗಿ ಆಕ್ಸೆಲೆರೋಮೀಟರ್ ಅನ್ನು ಉಪಯೋಗಿಸಿ ಕಂಡುಹಿಡಿಯಬಹುದು ಇದನ್ನು ಆಕ್ಸೆಲರೇಷನ್ ಅನ್ನು xy ಹಾಗು z ಡೈರೆಕ್ಷನ್ ಗಳಲ್ಲಿ ಅಳತೆ ಮಾಡುವ ಮೂಲಕ ಮಾಡಬಹುದು ಇದರೊಂದಿಗೆ ರೊಟೇಷನ್ ನ ಕೋನವನ್ನು xy ಹಾಗು z ಆಕ್ಸೆಸ್ ಗಳಲ್ಲಿ ಲೆಕ್ಕಾಚಾರ ಮಾಡುವುದು ಸಹ ಸಾಧ್ಯವಿದೆ ಇವುಗಳು ಒಂದು ವೇಳೆ x ಆಕ್ಸಿಸ್ ನ ಕಡೆಗೆ ಇದ್ದರೆ ಅದನ್ನು ರೋಲ್ ಎಂದು ಕರೆಯಲಾಗುತ್ತದೆ y ಆಕ್ಸಿಸ್ ನ ಕಡೆಗೆ ಇದ್ದರೆ ಅದನ್ನು ಪಿಚ್ ಎನ್ನುತ್ತಾರೆ ಹಾಗು z ಆಕ್ಸಿಸ್ ನ ಕಡೆಗೆ ಇದ್ದರೆ ಅದನ್ನು ಯೊವ್ ಎನ್ನುತ್ತಾರೆ ಇಲ್ಲಿ ನಾವು ಈ ಫಿಕ್ಸ್ ಆಗಿರುವ ಪ್ಲೇಟ್ ಗಳನ್ನು ಹೊಂದಿದ್ದೇವೆ ಹಾಗು ಇಲ್ಲಿ ನಾವು ಚಲಿಸುವ ರಾಶಿಯನ್ನು ಹೊಂದಿದ್ದೇವೆ ಹಾಗು ನೀವು ನೋಡಬಹುದು ಯಾವಾಗ ಅದರಲ್ಲಿ ಸ್ವಲ್ಪ ಆಕ್ಸೆಲರೇಷನ್ ಇರುತ್ತದೆಯೋ ಈ ನಿರ್ದಿಷ್ಟವಾದ ಅಲ್ಲಿರುವ ಹಳದಿ ವಸ್ತುವು ಬದಲಾಗುತ್ತದೆ ಅದರ ಆಧಾರದ ಮೇಲೆ ನಾವು ಅದು x ಅಥವಾ y ಅಥವಾ z ಡೈರೆಕ್ಷನ್ ನ ಕಡೆ ಹೆಚ್ಚಾಗಿ ಟಿಲ್ಟ್ ಆಗಿದೆಯೋ ಎಂಬುದನ್ನು ಅಕ್ಯುರೇಟ್ ಆಗಿ ಕಂಡುಹಿಡಿಯಬಹುದು ಇದು MEMS ಮೆಕ್ಯಾನಿಕಝಮ್ ಅನ್ನು ಹೊಂದಿರುವ ಆಕ್ಸೆಲೆರೋಮೀಟರ್ ಆಗಿದೆ ನಾವು ಈ ಪ್ರಯೋಗದಲ್ಲಿ ಉಪಯೋಗಿಸುವ ಆಕ್ಸೆಲೆರೋಮೀಟರ್ ಎಂದರೆ ADXL 335 ಇದರಲ್ಲಿ ನೀವು ನೋಡಬಹುದು ಇವುಗಳು ಈ ಆಕ್ಸೆಲೆರೋಮೀಟರ್ ನ ಪಿನ್ ಗಳಾಗಿವೆ ನೀವು ಈ Vcc ನಾವು ಈ GND ಅನ್ನು ಹಾಗು ನಾವು xy ಹಾಗು z ಕೋಆರ್ಡಿನೇಟ್ ಗಳನ್ನು ಹೊಂದಿದ್ದೇವೆ ಸೋ ಇದು ಬೇರೆ ಕಡೆಯಿಂದ ಆಗಿದೆ ಹಾಗು ಇದು ಇನ್ನೊಂದು ಕಡೆಯಿಂದ ಆಗಿದೆ ADXL 355 ವು ಒಂದು ಸಣ್ಣ ಸಪೂರ ಹಾಗು ಲೋ ಪವರ್ 3 ಆಕ್ಸಿಸ್ ಆಕ್ಸೆಲೆರೋಮೀಟರ್ ಆಗಿದೆ ಇದರೊಂದಿಗೆ ಸಿಗ್ನಲ್ ಕಂಡೀಷನ್ ವೋಲ್ಟೇಜ್ ಔಟ್ಪುಟ್ ಅನ್ನು ಸಹ ಹೊಂದಿದೆ ಅದು ಏನು ಮಾಡಬಹುದು ಎಂದರೆ ಬೇಸಿಕ್ ಆಗಿ ಅದು ಸ್ಟಾಟಿಕ್ ಆಕ್ಸೆಲರೇಷನ್ ಡ್ಯು ಟು ಗ್ರಾವಿಟಿ ಯನ್ನು ಟಿಲ್ಟ್ ಅನ್ನು ಸೆನ್ಸ್ ಮಾಡುವ ಅನ್ವಯಗಳಲ್ಲಿ ಹಾಗು ಇದರೊಂದಿಗೆ ಚಲನೆ ಶಾಕ್ ಅಥವಾ ವೈಬ್ರೇಷನ್ ನಿಂದ ಆಗುವ ಡೈನಾಮಿಕ್ ಆದ ಆಕ್ಸೆಲರೇಷನ್ ಅನ್ನು ಅಳತೆ ಮಾಡುತ್ತದೆ ಇದು ±3g ಅಂತರದ ಒಳಗಿನ ಆಕ್ಸೆಲರೇಷನ್ ಅನ್ನು xy ಹಾಗು z ಆಕ್ಸೆಸ್ ಗಳಲ್ಲಿ ಅಳತೆ ಮಾಡುತ್ತದೆ ನಾವು ಯಾವಾಗ ಇದನ್ನು STM ನೊಂದಿಗೆ ಕನೆಕ್ಟ್ ಮಾಡುತ್ತೇವೆಯೋ ನಾವು ನೋಡುವುದು ಏನೆಂದರೆ ನಾವು X OUT Y OUT ಹಾಗು Z OUT ಬಗ್ಗೆ ಹೆಚ್ಚು ಚಿಂತನೆ ಮಾಡುತ್ತೇವೆ ಸೋ ನಾವು ಈ ಸಿಗ್ನಲ್ ಗಳನ್ನು ಅನಲಾಗ್ ಪೋರ್ಟ್ ಗಳಿಗೆ ಕನೆಕ್ಟ್ ಮಾಡುತ್ತೇವೆ ಇವುಗಳ ಔಟ್ಪುಟ್ ಸಿಗ್ನಲ್ ಗಳು ಅನಲಾಗ್ ಸಿಗ್ನಲ್ ಗಳಾಗಿವೆ ಇವು ಆಕ್ಸೆಲರೇಷನ್ ಗೆ ಪ್ರಪೋರ್ಶನಲ್ ಆಗಿರುತ್ತದೆ ಈಗ ಇಂಟರ್ಫೇಸಿಂಗ್ ವು ಫೇರ್ ಆಗಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ನಾವು ಇದನ್ನು ಆರ್ಡಿನೋ ಅನ್ನು ಉಪಯೋಗಿಸಿ ತೋರಿಸಿದ್ದೇವೆ ನಾವು ಪ್ರಯೋಗವನ್ನು STM ಅನ್ನು ಉಪಯೋಗಿಸಿ ಮಾಡಿದ್ದೇವೆ ಇಲ್ಲಿಯೇ ಇದು Vcc ಗೆ ಕನೆಕ್ಟ್ ಆಗಿದೆ ಇದು GND ಗೆ ಕನೆಕ್ಟ್ ಆಗಿದೆ ಹಾಗು ಇದು xy ಹಾಗು z ಗಳು ಪಿನ್ A1A2 ಹಾಗು A3 ಗಳಿಗೆ ಕನೆಕ್ಟ್ ಆಗಿದೆ ಸೋ ಇವೆಲ್ಲವೂ ಈ ಡಿವೈಸ್ ಆಕ್ಸೆಲೆರೋಮೀಟರ್ ನ ಬಗ್ಗೆ ಆಗಿದೆ ಮುಂದಕ್ಕೆ ನಾವು ಈ ಆಕ್ಸೆಲೆರೋಮೀಟರ್ ಅನ್ನು STM ಬೋರ್ಡ್ ನೊಂದಿಗೆ ಹೇಗೆ ಕನೆಕ್ಟ್ ಮಾಡಬಹುದು ಎಂಬುದನ್ನು ನೋಡೋಣ ನಾವು ಮೊದಲೇ ಕನೆಕ್ಷನ್ ಅನ್ನು ತೋರಿಸಿದ್ದೇವೆ ನಾವು ಅದನ್ನು ಮುಂದಿನ ಲೆಕ್ಚರ್ ನಲ್ಲಿ ನೋಡೋಣ ಧನ್ಯವಾದಗಳು